ನಾವು ಇಂದು ಮಿಯೋಸಿಸ್ ಪ್ರಕ್ರಿಯೆಯ ಬಗ್ಗೆ ಮಾತನಾಡಲಿದ್ದೇವೆ ಮತ್ತು ನನ್ನ ಹಿಂದಿನ ವೀಡಿಯೋದಲ್ಲಿ ನಾನು ಹೇಳಿದಂತೆ ನಮ್ಮ ಜೀವನವನ್ನು ನಾವು ಒಂದೇ ಕೋಶವಾಗಿ ಪ್ರಾರಂಭಿಸುತ್ತೇವೆ ಎಂದು ನಮಗೆಲ್ಲರಿಗೂ ತಿಳಿದಿದೆ ಮತ್ತು ವೀರ್ಯದಿಂದ ಮೊಟ್ಟೆಯ ಫಲೀಕರಣದಿಂದಾಗಿ ಈ ಏಕ ಕೋಶವು ಉದ್ಭವಿಸುತ್ತದೆ ನಾವು ನೆನಪಿಟ್ಟುಕೊಳ್ಳಬೇಕಾದ ಅಂಶವೆಂದರೆ ನಾವು ನಮ್ಮ ಜೀವನವನ್ನು ಪ್ರಾರಂಭಿಸಿದಾಗ ನಾವು ಯಾವಾಗಲೂ ನಮ್ಮ ತಾಯಿಯಿಂದ ಒಂದು ಗುಂಪಿನ ವರ್ಣತಂತುಗಳನ್ನು ಮತ್ತು ನಮ್ಮ ತಂದೆಯಿಂದ ಒಂದು ಗುಂಪಿನ ವರ್ಣತಂತುಗಳನ್ನು ಪಡೆಯುತ್ತೇವೆ ಆದ್ದರಿಂದ ನಾವು ಇಪ್ಪತ್ಮೂರು ಜೋಡಿಗಳನ್ನು ಹೊಂದಿದ್ದರೆ ಪ್ರತಿ ಜೋಡಿಗೆ ನಾವು ತಾಯಿಯಿಂದ ಒಂದು ವರ್ಣತಂತುವನ್ನು ಮತ್ತು ತಂದೆಯಿಂದ ಒಂದು ವರ್ಣತಂತುವನ್ನು ಪಡೆಯುತ್ತೇವೆ ಆದ್ದರಿಂದ ಬಾಲ್ಯದಲ್ಲಿ ಮತ್ತು ನಂತರ ನಾವು ವಯಸ್ಕರಂತೆ ರೂಪುಗೊಂಡಾಗ ನಾವು ನಲವತ್ತಾರು ವರ್ಣತಂತುಗಳನ್ನು ಹೊಂದಿರುತ್ತೇವೆ ಆದರೆ ಒಮ್ಮೆ ಪ್ರೌಢಾವಸ್ಥೆಯನ್ನು ತಲುಪಿದ ನಂತರ ಗ್ಯಾಮೆಟ್ ಗಳ ರಚನೆಗೆ ಸಿದ್ಧವಾದಾಗ ಸೂಕ್ಷ್ಮಾಣು ರೇಖೆಯ ಕೋಶಗಳು ಎಂದು ಕರೆಯಲ್ಪಡುವ ಕೆಲವು ವಿಶೇಷ ಕೋಶಗಳು ಈ ಗ್ಯಾಮೆಟ್ ಗಳನ್ನು ರೂಪಿಸುವ ಸಾಮರ್ಥ್ಯವನ್ನು ಹೊಂದಿವೆ ಎಂದು ನಾವು ಕಂಡುಕೊಳ್ಳತ್ತೇವೆ ಇದರಿಂದಾಗಿ ನಾವು ನಮ್ಮ ಗುಣಲಕ್ಷಣಗಳನ್ನು ನಮ್ಮ ಮಕ್ಕಳಿಗೆ ತಲುಪಿಸಬಹುದು ಆದ್ದರಿಂದ ಈ ಸೂಕ್ಷ್ಮಾಣು ರೇಖೆಯ ಕೋಶಗಳು ನಲವತ್ತಾರು ವರ್ಣತಂತುಳನ್ನು ಅಥವಾ ಇಪ್ಪತ್ಮೂರು ಜೋಡಿಗಳನ್ನು ಹೊಂದಿರುತ್ತವೆ ತದನಂತರ ಮಿಯೋಸಿಸ್ ಪ್ರಕ್ರಿಯೆಯ ಮೂಲಕ ಈ ಸೂಕ್ಷ್ಮಾಣು ರೇಖೆಯ ಕೋಶಗಳು ವಿಭಜನೆಯಾಗುತ್ತವೆ ಮತ್ತು ಅವು ಗ್ಯಾಮೆಟ್ ಗಳಿಗೆ ಕಾರಣವಾಗುತ್ತವೆ ಪ್ರತಿ ಗ್ಯಾಮೆಟ್ ನಲ್ಲಿ ಇಪ್ಪತ್ಮೂರು ವರ್ಣತಂತುಗಳಿವೆ ಇದರಲ್ಲಿ ಈಗ ಪ್ರತಿ ವರ್ಣತಂತುವನ್ನು ಒಮ್ಮೆ ಮಾತ್ರ ಪ್ರತಿನಿಧಿಸಲಾಗುತ್ತದೆ ಆದ್ದರಿಂದ ಮಿಯೋಸಿಸ್ ನ ಈ ಪ್ರಕ್ರಿಯೆಯು ಹೇಗೆ ನಡೆಯುತ್ತದೆ ಎಂಬುದನ್ನು ನಾವು ಇಂದಿನ ವೀಡಿಯೋದಲ್ಲಿ ಅಧ್ಯಯನ ಮಾಡಲಿದ್ದೇವೆ ಆದರೆ ನಾನು ಅಲ್ಲಿಗೆ ಹೋಗುವ ಮೊದಲು ಮತ್ತೊಮ್ಮೆ ವರ್ಣತಂತುಗಳ ಜೋಡಣೆಯನ್ನು ಪುನಃ ಒತ್ತಿ ಹೇಳಲು ಬಯಸುತ್ತೇನೆ ಮೈಟೊಸಿಸ್ ವೀಡಿಯೋದ ಸಮಯದಲ್ಲಿ ನಾನು ಹೇಳಿದಂತೆ ಡಿಎನ್ಎ ಸಾಮಾನ್ಯವಾಗಿ ಹಿಸ್ಟೋನ್ ಗಳು ಎಂದು ನಾವು ಕರೆಯುವ ಪ್ರೋಟೀನ್ ಗಳ ಸಹಾಯದಿಂದ ಸ್ವತಃ ಕ್ರೊಮ್ಯಾಟಿನ್ ಆಗಿ ಘನೀಕರಿಸುತ್ತದೆ ತದನಂತರ ಪ್ರತಿ ವರ್ಣತಂತು ಈ ಕ್ರೊಮ್ಯಾಟಿನ್ ನ ಮತ್ತಷ್ಟು ಘನೀಕರಣವನ್ನು ಹೊಂದಿರುತ್ತದೆ ಮತ್ತು ಪ್ರತಿ ಬಾರಿಯೂ ವರ್ಣತಂತುವು ಡಿಎನ್ಎ ಪುನರಾವರ್ತನೆ ಪ್ರಕ್ರಿಯೆಯ ಮೂಲಕ ನಕಲಿಗೆ ಒಳಗಾದಾಗ ʼಸೆಂಟ್ರೊಮೀರ್ ʼ ಎಂದು ಕರೆಯಲ್ಪಡುವ ರಚನೆಯ ಸಹಾಯದಿಂದ ಕೇಂದ್ರದಲ್ಲಿ ನಕಲಿ ವರ್ಣತಂತುವನ್ನು ಜೋಡಿಸಲಾಗುತ್ತದೆ ಅಲ್ಲಿ ಇವುಗಳಲ್ಲಿ ಪ್ರತಿಯೊಂದನ್ನು ʼಸಹೋದರಿ ಕ್ರೊಮ್ಯಾಟಿಡ್ ʼಗಳು ಎಂದು ಕರೆಯಲಾಗುತ್ತದೆ ಈಗ ನಾವು ಇಂದು ಏಕರೂಪದ ವರ್ಣತಂತು ಎಂದು ಕರೆಯಲ್ಪಡುವ ಇನ್ನೂ ಒಂದು ಪದವನ್ನು ಪರಿಚಯಿಸಲಿದ್ದೇವೆ ಏಕರೂಪದ ವರ್ಣತಂತು ಎಂದರೆ ಜೋಡಿ ಎಂದು ಅರ್ಥ ಆದ್ದರಿಂದ ಈ ಹಳದಿ ವರ್ಣತಂತು ಈ ಭಾಗವು ಕೋಶವು ಎಸ್ ಹಂತಕ್ಕೆ ಪ್ರವೇಶಿಸುವ ಮೊದಲು ಹಳದಿ ವರ್ಣತಂತುವಿನ ಈ ಭಾಗವನ್ನು ತಂದೆಯಿಂದ ಸ್ವೀಕರಿಸಲಾಗಿದೆ ಎಂದು ಊಹಿಸೋಣ ಈಗ ಡಿಎನ್ಎ ಪುನರಾವರ್ತನೆಯ ಪ್ರಕ್ರಿಯೆಯು ನಡೆದ ನಂತರ ಕೋಶವು ಎಸ್ ಹಂತಕ್ಕೆ ಒಳಗಾಗಿದೆ ನಾವು ನಮ್ಮ ತಂದೆಯಿಂದ ಪಡೆದ ಈ ವರ್ಣತಂತು ನಕಲುಗೊಂಡಿದೆ ಮತ್ತು ನೀವು ಸಹೋದರಿ ಕ್ರೊಮ್ಯಾಟಿಡ್ ರೂಪವನ್ನು ಹೊಂದಿದ್ದೀರಿ ಅದನ್ನು ಈಗ ಸೆಂಟ್ರೊಮೀರ್ ನೊಂದಿಗೆ ಜೋಡಿಸಲಾಗಿದೆ ಈಗ ಅದೇ ವರ್ಣತಂತು ತದ್ರೂಪವಾತದ್ರೂಪವಾಗಿಲ್ಲ ಆದರೆ ಒಂದೇ ರೀತಿಯ ವೈಶಿಷ್ಟ್ಯಗಳಿಂದ ಸಂಕೇತ ಮಾಡುವ ವರ್ಣತಂತುವನ್ನು ನಾವು ನಮ್ಮ ತಾಯಿಯಿಂದಲೂ ಸ್ವೀಕರಿಸುತ್ತೇವೆ ಆದ್ದರಿಂದ ಈ ಹಸಿರು ಬಣ್ಣದ ವರ್ಣತಂತುವನ್ನು ನಾವು ನಮ್ಮ ತಾಯಿಯಿಂದ ಪಡೆದ ವರ್ಣತಂತು ಎಂದು ಹೇಳೋಣ ಆದ್ದರಿಂದ ಈ ಎರಡೂ ಈ ಭಾಗವು ತಂದೆಯಿಂದ ಬಂದಿದೆ ಈ ಭಾಗವನ್ನು ನಾವು ನಮ್ಮ ತಾಯಿಯಿಂದ ಸ್ವೀಕರಿಸಿದ್ದೇವೆ ಮತ್ತು ನಾವು ನಮ್ಮ ತಾಯಿಯಿಂದ ಪಡೆದ ಈ ಹಸಿರು ಬಣ್ಣದ ವರ್ಣತಂತುವು ಡಿಎನ್ಎ ನಕಲಿಗೆ ಒಳಗಾದಾಗ ಇದು ಮತ್ತೆ ಸಹೋದರಿ ಕ್ರೊಮ್ಯಾಟಿಡ್ ಉದಯಕ್ಕೆ ಕಾರಣವಾಗುತ್ತದೆ ಇದು ಈಗ ಸೆಂಟ್ರೊಮೀರ್ ನಲ್ಲಿ ಜೋಡಿಸಲಾದ ನಕಲಿ ವರ್ಣತಂತುವಾಗಿದೆ ಆದ್ದರಿಂದ ಮೂಲತಃ ತಂದೆಯಿಂದ ಬರುವ ಈ ವರ್ಣತಂತುವನ್ನು ತದನಂತರ ತಾಯಿಯಿಂದ ಬರುವ ಈ ವರ್ಣತಂತುವನ್ನು ಏಕರೂಪದ ವರ್ಣತಂತುಗಳು ಎಂದು ಕರೆಯಲಾಗುತ್ತದೆ ಏಕೆಂದರೆ ಈ ವರ್ಣತಂತುಗಳು ಒಂದೇ ರೀತಿಯ ಗುಣಲಕ್ಷಣಗಳನ್ನು ಸಂಕೇತಿಸುವ ವಂಶವಾಹಿಗಳ ಗುಂಪನ್ನು ಒಳಗೊಂಡಿರುತ್ತವೆ ಉದಾಹರಣೆಗೆ ಕೂದಲಿನ ಬಣ್ಣವನ್ನೇ ತೆಗೆದುಕೊಳ್ಳಿ ಅಲ್ಲಿ ನೀವು ತಂದೆ ಮತ್ತು ತಾಯಿ ಇಬ್ಬರಿಂದಲೂ ಕೂದಲು ಬಣ್ಣದ ವಂಶವಾಹಿಯಿರುವ ವರ್ಣತಂತುವನ್ನು ಉಳ್ಳ ವಂಶವಾಹಿಯನ್ನು ಹೊಂದಿರುತ್ತೀರಿ ಆದ್ದರಿಂದ ಈ ಗುಂಪನ್ನು ನೀವು ಏಕರೂಪದ ವರ್ಣತಂತು ಎಂದು ಕರೆಯುತ್ತೀರಿ ತದನಂತರ ಪ್ರತಿಯೊಂದು ಏಕರೂಪದ ವರ್ಣತಂತುವೂ ಜೀವಕೋಶದ ಚಕ್ರದ ಎಸ್ ಹಂತದ ಸಮಯದಲ್ಲಿ ಸ್ವತಃ ನಕಲುಗೊಳ್ಳುತ್ತದೆ ಮತ್ತು ಇದರ ಪರಿಣಾಮವಾಗಿ ಪ್ರತಿ ಏಕರೂಪದ ವರ್ಣತಂತುವು ತನ್ನದೇ ಆದ ಸಹೋದರಿ ಕ್ರೊಮ್ಯಾಟಿಡ್ ಗಳನ್ನು ಹೊಂದಿರುತ್ತದೆ ಆದ್ದರಿಂದ ಇದನ್ನು ತಿಳಿಯುವುದು ಬಹಳ ಮುಖ್ಯ ಮಿಯೋಸಿಸ್ ನಲ್ಲಿ ಏನಾಗುತ್ತದೆ ಎಂದರೆ ನಾವು ಈ ಏಕರೂಪದ ವರ್ಣತಂತುಗಳನ್ನು ಬೇರ್ಪಡಿಸಲು ಹೊರಟಿದ್ದೇವೆ ಮತ್ತು ನಾವು ಪ್ರತಿ ಕೋಶಕ್ಕೆ ಪ್ರತಿ ಸಂತಾನೋತ್ಪತ್ತಿ ಕೋಶಕ್ಕೆ ಹೋಗುತ್ತಿದ್ದೇವೆ ನೆನಪಿಡಿ ಈ ಮಿಯೋಸಿಸ್ ಪ್ರಕ್ರಿಯೆಯು ದೇಹದ ಎಲ್ಲಾ ಜೀವಕೋಶಗಳಲ್ಲಿ ಸಂಭವಿಸುವುದಿಲ್ಲ ಇದು ಮಾನವರ ಅಥವಾ ಪ್ರಾಣಿಗಳಲ್ಲಿನ ವೃಷಣಗಳಲ್ಲಿ ಮತ್ತು ಅಂಡಾಶಯಗಳಲ್ಲಿ ಕಂಡುಬರುವ ಜೀವಕೋಶಗಳಾದ ಗ್ಯಾಮೆಟ್ ಗಳ ರಚನೆಗೆ ಒಳಗಾಗುವಂತಹ ಜೀವಕೋಶಗಳಲ್ಲಿ ಸಂಭವಿಸುತ್ತದೆ ಆದ್ದರಿಂದ ಈ ಕೋಶಗಳು ಕಡಿತ ವಿಭಾಗದ ಪ್ರಕ್ರಿಯೆಗೆ ಒಳಗಾಗುತ್ತವೆ ಮತ್ತು ಏಕರೂಪದ ವರ್ಣತಂತುಗಳು ಗ್ಯಾಮೆಟ್ ಗಳಾಗಿ ಪ್ರತ್ಯೇಕಗೊಳ್ಳುತ್ತವೆ ಆದ್ದರಿಂದ ಆಶಯವೇನೆಂದರೆ ನೀವು ನಲವತ್ತಾರು ವರ್ಣತಂತುಗಳೊಂದಿಗೆ ಪ್ರಾರಂಭಿಸಿದರೆ ಮಿಯೋಸಿಸ್ ನ ಅಂತ್ಯದ ವೇಳೆಗೆ ನೀವು ಅನುಜಾತ ಕೋಶಗಳನ್ನು ಹೊಂದಿರುತ್ತೀರಿ ನೀವು ನಾಲ್ಕು ಅನುಜಾತ ಕೋಶಗಳನ್ನು ಹೊಂದಿರುತ್ತೀರಿ ಮತ್ತು ಪ್ರತೀ ಅನುಜಾತ ಕೋಶವು ಇಪ್ಪತ್ಮೂರು ವರ್ಣತಂತುಗಳನ್ನು ಹೊಂದಿರುತ್ತದೆ ಮಿಯೋಸಿಸ್ ನಲ್ಲಿ ಇದು ಸಂಭವಿಸುತ್ತದೆ ಮತ್ತು ನಾವು ಮುಖ್ಯವಾಗಿ ಏಕರೂಪದ ವರ್ಣತಂತುಗಳು ಮತ್ತು ಸಹೋದರಿ ಕ್ರೊಮ್ಯಾಟಿಡ್ ಗಳು ಎಂಬ ಪದಗಳನ್ನು ನೆನಪಿಟ್ಟುಕೊಳ್ಳಬೇಕು ಆದ್ದರಿಂದ ನಾನು ಈ ಹೊರಗಿನ ತುಣುಕನ್ನು ಮತ್ತೆ ಅಳಿಸಿಹಾಕುತ್ತೇನೆ ತದನಂತರ ಸ್ವಲ್ಪ ಹೆಚ್ಚು ಸ್ಪಷ್ಟತೆಯೊಂದಿಗೆ ಮಿಯೋಸಿಸ್ ನಲ್ಲಿ ಏನಾಗುತ್ತದೆ ಎಂಬುದಕ್ಕೆ ಹಿಂತಿರುಗೋಣ ಇದರಿಂದ ಅದು ನಿಮ್ಮ ಗೊಂದಲವನ್ನು ಸ್ಪಷ್ಟಪಡಿಸುತ್ತದೆ ಏಕರೂಪದ ವರ್ಣತಂತುಗಳೆಂದರೆ ತಾಯಿಯಿಂದ ಪಡೆದ ಒಂದು ಗುಂಪು ವರ್ಣತಂತುವಿನ ಮತ್ತು ತಂದೆಯಿಂದ ಪಡೆದ ಒಂದು ಗುಂಪು ವರ್ಣತಂತುವಿನ ಸಮುಚ್ಚಯ ವರ್ಣತಂತುವಾಗಿದೆ ಈಗ ಮಿಯೋಸಿಸ್ ನಲ್ಲಿ ಏನಾಗುತ್ತದೆ ಎಂದರೆ ನಾನು ಹೇಳಿದಂತೆ ಇದು ಕಡಿತದ ವಿಭಾಗವಾಗಿದೆ ಆದ್ದರಿಂದ ನಾವು ಮಿಯೋಸಿಸ್ ನ ಎರಡು ಭಾಗಗಳಾದ ಮಿಯೋಸಿಸ್ ಒಂದು ಮತ್ತು ಮಿಯೋಸಿಸ್ ಎರಡನ್ನು ಅಧ್ಯಯನ ಮಾಡಲು ಹೊರಟಿದ್ದೇವೆ ಈಗ ಮಿಯೋಸಿಸ್ ಒಂದರಲ್ಲಿ ಮೊದಲ ಭಾಗದಲ್ಲಿ ಏಕರೂಪದ ವರ್ಣತಂತುಗಳು ಬೇರ್ಪಡುತ್ತವೆ ಆದ್ದರಿಂದ ಮಿಯೋಸಿಸ್ ಒಂದರ ನಂತರ ನೀವು ಅನುಜಾತ ಕೋಶಗಳನ್ನು ಹೊಂದಿರುತ್ತೀರಿ ಅಲ್ಲಿ ಈ ವರ್ಣತಂತುಗಳು ಪ್ರತ್ಯೇಕವಾಗಿರುತ್ತವೆ ತದನಂತರ ಮಿಯೋಸಿಸ್ ಎರಡರಲ್ಲಿ ಮುಂದೆ ಬೇರ್ಪಡಲಿರುವ ಸಹೋದರಿ ಕ್ರೊಮ್ಯಾಟಿಡ್ ಗಳು ಇರುವುದನ್ನು ನೀವು ಕಾಣಬಹುದು ಸ್ವಲ್ಪ ಸಮಯದ ನಂತರ ನಾವು ಇದಕ್ಕೆ ಹಿಂತಿರುಗುತ್ತೇವೆ ಆದ್ದರಿಂದ ನಾವು ಡಿಪ್ಲಾಯ್ಡ್ ಕೋಶ ಎಂದರೇನು ಎಂಬುದಕ್ಕೆ ಹಿಂತಿರುಗಿ ನೋಡೋಣ ನಾನು ಹೇಳಿದಂತೆ ನಾವೆಲ್ಲರೂ ಫಲವತ್ತಾಗಿಸುವಿಕೆಯ ಪ್ರಕ್ರಿಯೆಯ ಮೂಲಕ ನಮ್ಮ ಜೀವನವನ್ನು ಪ್ರಾರಂಭಿಸುತ್ತೇವೆ ಅಲ್ಲಿ ಪ್ರತಿ ಗ್ಯಾಮೆಟ್ ನಲ್ಲಿ ಒಂದು ಜೋಡಿ ವರ್ಣತಂತುಗಳಿವೆ ಆದ್ದರಿಂದ ಅಂತಹ ಕೋಶವನ್ನು ಹ್ಯಾಪ್ಲಾಯ್ಡ್ ಕೋಶ ಎಂದು ಕರೆಯಲಾಗುತ್ತದೆ ತಂದೆಯಿಂದ ಬರುವ ವೀರ್ಯವು ಕೇವಲ ಇಪ್ಪತ್ಮೂರು ವರ್ಣತಂತುಗಳನ್ನು ಹೊಂದಿರುತ್ತದೆ ಆದ್ದರಿಂದ ಇದು ಹ್ಯಾಪ್ಲಾಯ್ಡ್ ಕೋಶವಾಗಿದೆ ವೀರ್ಯವು ಒಂದು ಜೋಡಿ ವರ್ಣತಂತುಗಳನ್ನು ಹೊಂದಿರುವು ಮೊಟ್ಟೆಯನ್ನು ಫಲವತ್ತಾಗಿಸುವುದರಲ್ಲಿ ಕೊನೆಗೊಳ್ಳುತ್ತದೆ ಮತ್ತು ಮೊಟ್ಟೆಯೂ ಸಹ ಹ್ಯಾಪ್ಲಾಯ್ಡ್ ಕೋಶವಾಗಿದೆ ಫಲೀಕರಣದ ನಂತರ ಈ ಎರಡು ಕೋಶಗಳು ಒಂದುಗೂಡಿದಾಗ ನೀವು ಡಿಪ್ಲಾಯ್ಡ್ ಕೋಶವನ್ನು ಪಡೆಯುತ್ತೀರಿ ಆದ್ದರಿಂದ ಇವುಗಳು ಬೆರೆಯುತ್ತವೆ ತದನಂತರ ಈ ಡಿಪ್ಲಾಯ್ಡ್ ಕೋಶವು ಜೀವಕೋಶ ಚಕ್ರದ ಎಸ್ ಹಂತದಲ್ಲಿ ಡಿಎನ್ಎ ಪುನರಾವರ್ತನೆಗೆ ಒಳಗಾದಾಗ ಪ್ರತಿಯೊಂದು ವರ್ಣತಂತುವು ಅದರ ನಕಲಿಗೆ ಕಾರಣವಾಗುತ್ತದೆ ಅದು ಸಹೋದರಿ ಕ್ರೊಮ್ಯಾಟಿಡ್ ಇದನ್ನು ಸೆಂಟ್ರೊಮೀರ್ ನಲ್ಲಿ ಲಗತ್ತಿಸಲಾಗಿದೆ ಆದ್ದರಿಂದ ಇದು ಒಂದು ಆರಂಭಿಕ ಹಂತವಾಗಲಿದೆ ಆದ್ದರಿಂದ ಕೋಶ ಚಕ್ರದ ಪ್ರಕ್ರಿಯೆಯು ಸಂಭವಿಸಿದ ನಂತರ ಡಿಎನ್ಎ ಪುನರಾವರ್ತನೆಯ ಪ್ರಕ್ರಿಯೆಯು ನಡೆದ ನಂತರ ನಾವು ಇಲ್ಲಿಂದ ನಮ್ಮ ಮಿಯೋಸಿಸ್ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತೇವೆ ಈಗ ಈ ಮಿಯೋಸಿಸ್ ಸಹ ಎರಡು ಪ್ರಕ್ರಿಯೆಗಳನ್ನು ಹೊಂದಿದೆ ಮೊದಲನೆಯದು ಮಿಯೋಸಿಸ್ ಒಂದು ಮಿಯೋಸಿಸ್ ಒಂದರಲ್ಲಿ ಈ ಏಕರೂಪದ ವರ್ಣತಂತುಗಳು ಉದಾಹರಣೆಗೆ ನೀವು ಈ ಜೋಡಿಯನ್ನು ಮತ್ತು ಈ ಜೋಡಿಯನ್ನು ತೆಗೆದುಕೊಳ್ಳಿ ಇವುಗಳು ಮೊದಲು ಬೇರ್ಪಡುತ್ತವೆ ನಂತರ ಮಿಯೋಸಿಸ್ ಎರಡು ಬರುತ್ತದೆ ಇದರಲ್ಲಿ ಪ್ರತಿಯೊಂದು ಸಹೋದರಿ ಕ್ರೊಮ್ಯಾಟಿಡ್ ಗಳು ಬೇರ್ಪಡುತ್ತವೆ ಆದ್ದರಿಂದ ಇದು ಕಡಿತ ವಿಭಾಗವಾಗಿದೆ ಆದ್ದರಿಂದ ಮಿಯೋಸಿಸ್ ನ ಪ್ರಾಮುಖ್ಯತೆ ಏನು ವರ್ಣತಂತು ಸಂಖ್ಯೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಈ ಮಿಯೋಸಿಸ್ ಪ್ರಕ್ರಿಯೆಯು ಸಂಭವಿಸದಿದ್ದರೆ ನಿಮಗೆ ತಿಳಿದಿದೆ ನಂತರ ಮುಂದಿನ ಪೀಳಿಗೆಯಲ್ಲಿ ಏನಾಗುವುದೆಂದರೆ ತಾಯಿಯ ಕೋಶವು ನಲವತ್ತಾರು ವರ್ಣತಂತುಗಳಿಗೆ ಕಾರಣವಾಗುತ್ತದೆ ನಂತರ ತಂದೆಯ ಕೋಶವು ನಲವತ್ತಾರು ವರ್ಣತಂತುಗಳಿಗೆ ಕಾರಣವಾಗುತ್ತದೆ ನಿಮ್ಮಲ್ಲಿ ನಲವತ್ತಾರು ವರ್ಣತಂತುಗಳಿವೆ ಮತ್ತು ಅವು ಒಟ್ಟಿಗೆ ಬೆಸೆದುಕೊಂಡಿವೆ ಎಂದು ಹೇಳೋಣ ನೀವು ಕೊನೆಯಲ್ಲಿ ತೊಂಬತ್ತೆರಡು ವರ್ಣತಂತುಗಳನ್ನು ಪಡೆಯುತ್ತೀರಿ ಈಗ ಅದು ಸಂಪೂರ್ಣ ಗುಣಲಕ್ಷಣವನ್ನು ಎರಡು ಪಟ್ಟು ಹೆಚ್ಚಿಸುತ್ತಿದೆ ಮತ್ತು ನಂತರದ ಪೀಳಿಗೆಯಲ್ಲಿ ಅದು ಮತ್ತಷ್ಟು ಹೆಚ್ಚಾಗುತ್ತದೆ ಅದನ್ನು ಅನುಮತಿಸಲಾಗುವುದಿಲ್ಲ ಆದ್ದರಿಂದ ಇದು ಒಂದೇ ಆನುವಂಶಿಕ ಮಾಹಿತಿಯನ್ನು ಅದೇ ಸಂಖ್ಯೆಯ ವರ್ಣತಂತುಗಳನ್ನು ನಿರ್ವಹಿಸಬೇಕಾಗುತ್ತದೆ ಮತ್ತು ಅದಕ್ಕಾಗಿ ಒಂದು ಜೀವಿಯು ಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆಗೆ ಒಳಗಾಗುವ ಮೊದಲು ಅದರ ನಕಲು ಸಂಖ್ಯೆಯನ್ನು ಅರ್ಧಕ್ಕೆ ಇಳಿಸಲಾಗುತ್ತದೆ ತದನಂತರ ಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆಯ ನಂತರ ಅದನ್ನು ಪುನಃಸ್ಥಾಪಿಸಲಾಗುತ್ತದೆ ಆದ್ದರಿಂದ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಮಿಯೋಸಿಸ್ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಮತ್ತು ಈ ವಿಭಾಗವೇ ಗ್ಯಾಮೆಟ್ ರಚನೆಗೆ ಕಾರಣವಾಗಿದೆ ಈಗ ಮೈಟೋಸಿಸ್ ನಂತೆಯೇ ಮಿಯೋಸಿಸ್ ನಲ್ಲಿಯೂ ಸಹ ಮಿಯೋಸಿಸ್ ಒಂದರ ಅಥವಾ ಮಿಯೋಸಿಸ್ ಎರಡರ ಪ್ರತಿ ಹಂತವನ್ನು ಪ್ರೊಫೇಸ್ ಮೆಟಾಫೇಸ್ ಅನಾಫೇಸ್ ಮತ್ತು ಟೆಲೋಫೇಸ್ ನಂತರ ಸೈಟೊಕೈನೆಸಿಸ್ ಒಂದು ಎಂದು ವಿಂಗಡಿಸಲಾಗಿದೆ ಆದ್ದರಿಂದ ಒಮ್ಮೆ ಕೋಶವು ಮಿಯೋಸಿಸ್ ಒಂದಕ್ಕೆ ಒಳಗಾಗಿದ್ದರೆ ಇದು ಒಂದು ಕೋಶದಿಂದ ಪ್ರಾರಂಭವಾಗುತ್ತದೆ ಎಂದು ಹೇಳೋಣ ಮಿಯೋಸಿಸ್ ಒಂದರ ಕೊನೆಯಲ್ಲಿ ಇದು ಎರಡು ಕೋಶಗಳನ್ನು ಹೊಂದಿರುತ್ತದೆ ನಂತರ ಈ ಪ್ರತಿಯೊಂದು ಜೀವಕೋಶಗಳು ಮಿಯೋಸಿಸ್ ಎರಡಕ್ಕೆ ಒಳಗಾಗುತ್ತವೆ ಇದು ಮತ್ತೆ ಪ್ರೊಫೇಸ್ ಮೆಟಾಫೇಸ್ ಅನಾಫೇಸ್ ಟೆಲೋಫೇಸ್ ನಂತರ ಸೈಟೊಕೈನೆಸಿಸ್ ಹಂತಗಳನ್ನು ಹೊಂದಿದೆ ಮತ್ತು ಪ್ರತಿ ಕೋಶವು ಎರಡು ಅನುಜಾತ ಕೋಶಗಳಿಗೆ ಕಾರಣವಾಗುತ್ತದೆ ಅದೇ ವಿಷಯ ಇಲ್ಲಿ ನಡೆಯುತ್ತದೆ ಆದ್ದರಿಂದ ಮಿಯೋಸಿಸ್ ನ ಕೊನೆಯಲ್ಲಿ ಮೈಟೊಸಿಸ್ ಗಿಂತ ಭಿನ್ನವಾಗಿ ನೀವು ನಾಲ್ಕು ಅನುಜಾತ ಕೋಶಗಳನ್ನು ಅರ್ಧದಷ್ಟು ವರ್ಣತಂತುಗಳೊಂದಿಗೆ ಹೊಂದಿದ್ದೀರಿ ಮಿಯೋಸಿಸ್ ಪ್ರಕ್ರಿಯೆಯಲ್ಲಿ ಇದು ಸಂಭವಿಸುತ್ತದೆ ಅದು ಹೇಗೆ ಸಂಭವಿಸುತ್ತದೆ ಎಂದು ನೋಡೋಣ ಈಗ ಮಿಯೋಸಿಸ್ ಒಂದರ ಮೊದಲ ಹಂತವಾದ ಪ್ರೊಫೇಸ್ ಒಂದು ಮಿಯೋಸಿಸ್ ನ ದೀರ್ಘ ಹಂತವಾಗಿದೆ ಈ ಹಂತದಲ್ಲಿ ಮೈಟೊಸಿಸ್ ನಂತೆಯೇ ಪರಮಾಣು ಹೊದಿಕೆಯು ಮೊದಲು ಕಣ್ಮರೆಯಾಗುತ್ತದೆ ಅದಕ್ಕಾಗಿಯೇ ನಾನು ಪರಮಾಣು ಹೊದಿಕೆಯ ಕಣ್ಮರೆಯನ್ನು ಪ್ರತಿನಿಧಿಸಲು ಈ ಸಣ್ಣ ಅಡ್ಡರೇಖೆಯನ್ನು ಎಳೆದಿದ್ದೇನೆ ನ್ಯೂಕ್ಲಿಯೊಲಸ್ ಸಹ ಕಣ್ಮರೆಯಾಗುತ್ತದೆ ನ್ಯೂಕ್ಲಿಯೊಲಸ್ ಎಂಬುದು ನ್ಯೂಕ್ಲಿಯಸ್ ನ ಭಾಗವಾಗಿದೆ ಇದು ರೈಬೋಸೋಮ್ ಗಳನ್ನು ಮತ್ತು ಇತರ ಯಂತ್ರೋಪಕರಣಗಳನ್ನು ಒಳಗೊಂಡಿರುತ್ತದೆ ತದನಂತರ ಸೆಂಟ್ರೀಯೋಲ್ ಗಳ ಜೋಡಿಗಳು ನಕಲುಗೊಂಡಿವೆ ಮತ್ತು ಅವುಗಳಲ್ಲಿ ಒಂದು ಕೋಶದ ಇನ್ನೊಂದು ತುದಿಯನ್ನು ತಲುಪಿದೆ ಮತ್ತು ನಂತರ ಇವುಗಳು ಸ್ಪಿಂಡಲ್ ಗಳ ರಚನೆಗೆ ಕಾರಣವಾಗುತ್ತವೆ ಮತ್ತು ಈ ಸ್ಪಿಂಡಲ್ ರಚನೆಯು ಮುಖ್ಯವಾಗಿದೆ ಏಕೆಂದರೆ ಇದು ವರ್ಣತಂತುಗಳನ್ನು ಜೋಡಿಸಲು ಅನುವು ಮಾಡಿಕೊಡುತ್ತದೆ ಮತ್ತು ಸಹಾಯ ಮಾಡುತ್ತದೆ ಆದ್ದರಿಂದ ವರ್ಣತಂತುಗಳು ಈಗ ಘನೀಕರಣವನ್ನು ಪ್ರಾರಂಭಿಸುತ್ತವೆ ಇದು ಮೈಟೊಸಿಸ್ ನಲ್ಲಿ ಸಂಭವಿಸಿದಂತೆ ಕ್ರೊಮ್ಯಾಟಿನ್ ವರ್ಣತಂತುಗಳಾಗಿ ಸಾಂದ್ರೀಕರಿಸುತ್ತದೆ ಮತ್ತು ಏಕರೂಪದ ವರ್ಣತಂತುಗಳು ಪ್ರತಿಯೊಂದೂ ತಾಯಿಯಿಂದ ಮತ್ತು ತಂದೆಯಿಂದ ಬರುತ್ತಿರುವುದನ್ನು ನೆನಪಿಸಿಕೊಳ್ಳಿ ಏಕರೂಪದ ಜೋಡಿಗಳು ಪ್ರೊಫೇಸ್ ಒಂದನೇ ಹಂತದ ಪ್ರಕ್ರಿಯೆಯಲ್ಲಿ ಒಟ್ಟಿಗೆ ಬರಲು ಪ್ರಾರಂಭಿಸುತ್ತವೆ ಮತ್ತು ಅವು ಒಟ್ಟಿಗೆ ಸೇರುವಾಗ ಇಲ್ಲಿ ನೀವು ಇದನ್ನು ನೋಡಿದರೆ ಅವುಗಳಲ್ಲಿ ಒಂದು ಒಬ್ಬ ಪೋಷಕರಿಂದ ಮತ್ತು ಹಸಿರು ಬಣ್ಣದ್ದು ಮತ್ತೊಬ್ಬ ಪೋಷಕರಿಂದ ಬಂದಿದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಅವು ಒಟ್ಟಿಗೆ ಸೇರಲು ಪ್ರಾರಂಭಿಸುತ್ತವೆ ಅದೇ ಸಮಯದಲ್ಲಿ ಏಕರೂಪದ ವರ್ಣತಂತುಗಳೂ ಸಹ ಸ್ಪಿಂಡಲ್ ರಚನೆಗೆ ತಮ್ಮನ್ನು ಜೋಡಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಇಲ್ಲಿ ಅವುಗಳನ್ನು ಇನ್ನೂ ಸಮಭಾಜಕ ಸಮತಲದಲ್ಲಿ ಜೋಡಿಸಲಾಗಿಲ್ಲ ಮತ್ತದು ಮೆಟಾಫೇಸ್ ನಲ್ಲಿ ಸಂಭವಿಸುತ್ತದೆ ಆದರೆ ಪ್ರೊಫೇಸ್ ನಲ್ಲಿ ಸಂಭವಿಸುವ ಮೈಟೊಸಿಸ್ ನಲ್ಲಿ ಸಂಭವಿಸದ ಮತ್ತೊಂದು ಪ್ರಮುಖ ವಿಷಯವಿದೆ ಅದೇನೆಂದರೆ ಏಕರೂಪದ ಜೋಡಿ ವರ್ಣತಂತುಗಳು ಒಟ್ಟಿಗೆ ಬಂದಾಗ ಇದು ಒಂದು ವರ್ಣತಂತು ಮತ್ತು ಇದು ಮತ್ತೊಂದು ವರ್ಣತಂತು ಎಂದು ಭಾವಿಸಿ ಅವು ಒಟ್ಟಿಗೆ ಸೇರಿದಾಗ ಸಿನಾಪ್ಸ್ ಅಥವಾ ಕ್ರಾಸ್ ಓವರ್ ಎಂದು ಕರೆಯಲ್ಪಡುವ ಪ್ರಕ್ರಿಯೆಗೆ ಒಳಗಾಗುತ್ತವೆ ಆದ್ದರಿಂದ ನೀವು ತಂದೆಯಿಂದ ಬರುವ ವರ್ಣತಂತುವನ್ನು ಮತ್ತು ತಾಯಿಯಿಂದ ಬರುವ ವರ್ಣತಂತುವನ್ನು ಹೊಂದಿದ್ದೀರಿ ಮತ್ತು ಅವು ಇಲ್ಲಿ ಒಟ್ಟಿಗೆ ಕುಳಿತಿವೆ ಆದ್ದರಿಂದ ಇವು ಎರಡು ಸಹೋದರಿ ಕ್ರೊಮ್ಯಾಟಿಡ್ ಗಳು ಇಲ್ಲಿ ಎರಡು ಸಹೋದರಿ ಕ್ರೊಮ್ಯಾಟಿಡ್ ಗಳಿವೆ ಅವು ಒಟ್ಟಿಗೆ ಬರುತ್ತಿವೆ ಮತ್ತು ಸಿನಾಪ್ಸ್ ನ ಹಂತದಲ್ಲಿ ಅವು ಒಟ್ಟಿಗೆ ಸೇರಿದಾಗ ಈ ವರ್ಣತಂತುಗಳ ನಡುವೆ ಆನುವಂಶಿಕ ವಸ್ತುಗಳ ವಿನಿಮಯವಾಗುತ್ತದೆ ಮತ್ತು ವಸ್ತುಗಳ ವಿನಿಮಯದ ಈ ಪ್ರಕ್ರಿಯೆಯನ್ನು ಕ್ರಾಸ್ ಓವರ್ ಎಂದು ಕರೆಯಲಾಗುತ್ತದೆ ಈಗ ಇದು ಮುಖ್ಯವಾಗಿದೆ ಏಕೆಂದರೆ ನೆನಪಿಸಿಕೊಳ್ಳಿ ವಿಕಾಸದ ಸಮಯದಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಯ ಪ್ರಯೋಜನವಿರಲು ಒಂದು ಪ್ರಮುಖ ಕಾರಣವನ್ನು ನಾನು ನಿಮಗೆ ಹೇಳಿದ್ದೆ ಅದೇನೆಂದರೆ ವ್ಯತ್ಯಾಸವನ್ನು ತರುವುದು ಆದ್ದರಿಂದ ಏನಾಗುತ್ತದೆ ಎಂದರೆ ಈ ಕ್ರಾಸ್ ಓವರ್ ನಿಂದಾಗಿ ಆನುವಂಶಿಕ ಬದಲಾವಣೆಯಿದೆ ತಾಯಿಯ ವರ್ಣತಂತುವಿನ ಕೆಲವು ಭಾಗಗಳು ತಂದೆಯ ವರ್ಣತಂತುವಿನೊಂದಿಗೆ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳುತ್ತದೆ ಮತ್ತು ವಸ್ತುಗಳ ಪರಸ್ಪರ ವಿನಿಮಯವೂ ಇದೆ ಈ ಪ್ರಕ್ರಿಯೆಯನ್ನು ಡಿಎನ್ಎ ಮರುಸಂಯೋಜನೆ ಎಂದೂ ಕರೆಯಲಾಗುತ್ತದೆ ಈಗ ಏನಾಗುತ್ತದೆ ಎಂದರೆ ಈ ಕಾರಣದಿಂದಾಗಿ ಈ ವರ್ಣತಂತುಗಳನ್ನು ಹೊಂದಿರುವ ಹೊಸ ಅನುಜಾತ ಕೋಶಗಳು ಪೋಷಕ ಕೋಶಗಳ ನಿಖರವಾದ ಪ್ರತಿ ಆಗಿರುವುದಿಲ್ಲ ಈಗ ಕ್ರಾಸ್ ಓವರ್ ಕಾರಣ ತಂದೆಯ ವರ್ಣತಂತುವಿನ ಕೆಲವು ಗುಣಲಕ್ಷಣಗಳು ತಾಯಂದಿರ ವರ್ಣತಂತುವಿನೊಂದಿಗೆ ಪ್ರತಿಕ್ರಮದಲ್ಲಿ ವಿನಿಮಯಗೊಂಡಿವೆ ಆದ್ದರಿಂದ ಆ ರೀತಿಯ ಗುಣಲಕ್ಷಣಗಳ ಬದಲಾವಣೆಯು ಸಂಭವಿಸಿದೆ ಮತ್ತು ಆ ಪ್ರಕ್ರಿಯೆಯನ್ನು ಕ್ರಾಸ್ ಓವರ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಪ್ರೊಫೇಸ್ ಒಂದು ಹಂತವು ಕೆಲವು ವಿಷಯಗಳನ್ನು ಒಳಗೊಂಡಿರುತ್ತದೆ ಪರಮಾಣು ಹೊದಿಕೆಯ ಕಣ್ಮರೆ ನ್ಯೂಕ್ಲಿಯೊಲಸ್ ನ ಕಣ್ಮರೆ ಕ್ರೊಮ್ಯಾಟಿನ್ ಅನ್ನು ವರ್ಣತಂತುವಾಗಿ ಘನೀಕರಿಸುವುದು ಏಕರೂಪದ ವರ್ಣತಂತುಗಳು ಒಟ್ಟಿಗೆ ಬರುವುದು ಸ್ಪಿಂಡಲ್ ಫೈಬರ್ ಗೆ ಅಂಟಿಕೊಳ್ಳುವುದು ಮತ್ತು ಅವು ಒಟ್ಟಿಗೆ ಸೇರುವಾಗ ಕ್ರಾಸ್ ಓವರ್ ಪ್ರಕ್ರಿಯೆಗೆ ಒಳಗಾಗುತ್ತವೆ ಮೈಟೊಸಿಸ್ ನಿಂದ ಈಗ ಅದು ಬಹಳ ಮುಖ್ಯವಾದ ವ್ಯತ್ಯಾಸವಾಗಿದೆ ಏಕೆಂದರೆ ಅಲ್ಲಿ ಏಕರೂಪದ ವರ್ಣತಂತುಗಳು ಕ್ರಾಸ್ ಓವರ್ ಗಾಗಿ ಒಟ್ಟಿಗೆ ಸೇರುವುದಿಲ್ಲ ಇದು ಮಿಯೋಸಿಸ್ ಒಂದರಲ್ಲಿ ಮಾತ್ರ ಸಂಭವಿಸುತ್ತದೆ ಮತ್ತು ಈ ಕ್ರಾಸ್ ಓವರ್ ಗೆ ಧನ್ಯವಾದಗಳು ಏಕೆಂದರೆ ಇದರಿಂದ ಹೊಸ ಆನುವಂಶಿಕ ಬದಲಾವಣೆಯು ನಡೆಯುತ್ತದೆ ಮತ್ತು ಇದರ ಪರಿಣಾಮವಾಗಿ ಈ ವರ್ಣತಂತುಗಳು ಪರಸ್ಪರ ಮಾಹಿತಿಯನ್ನು ವಿನಿಮಯ ಮಾಡಿಕೊಂಡಿವೆ ನಂತರ ನೀವು ಮೆಟಾಫೇಸ್ ಗೆ ಬರುತ್ತೀರಿ ಈಗ ಮೆಟಾಫೇಸ್ ನಲ್ಲಿ ಈ ಪ್ರತಿಯೊಂದು ಏಕರೂಪದ ಜೋಡಿಗಳು ಸಮಭಾಜಕ ಸಮತಲದಲ್ಲಿ ಜೋಡಿಸುತ್ತವೆ ಮತ್ತು ಈ ಹೊತ್ತಿಗೆ ಕ್ರಾಸ್ ಓವರ್ ಈಗಾಗಲೇ ಸಂಭವಿಸಿದೆ ವಸ್ತುಗಳನ್ನು ಈಗಾಗಲೇ ವಿನಿಮಯ ಮಾಡಲಾಗಿದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಆದ್ದರಿಂದ ಉದಾಹರಣೆಗೆ ಈ ಒಂದು ವರ್ಣತಂತು ವಾಸ್ತವವಾಗಿ ಈಗಾಗಲೇ ಇತರ ವರ್ಣತಂತುಗಳೊಂದಿಗೆ ವಸ್ತುಗಳನ್ನು ವಿನಿಮಯ ಮಾಡಿಕೊಂಡಿದೆ ಮತ್ತು ಇತರ ವರ್ಣತಂತುಗಳ ಕೆಲವು ವೈಶಿಷ್ಟ್ಯಗಳನ್ನು ಪಡೆದುಕೊಂಡಿದೆ ಆದ್ದರಿಂದ ಈ ವ್ಯವಸ್ಥೆಯು ಸಂಭವಿಸುತ್ತದೆ ಪ್ರತಿ ಬಾರಿಯೂ ಒಬ್ಬ ಪೋಷಕರಿಂದ ಬರುವ ವರ್ಣತಂತುಗಳು ಕೋಶದ ಒಂದು ಅರ್ಧದಷ್ಟು ಭಾಗದಲ್ಲಿ ಮತ್ತು ತಾಯಿಯಿಂದ ಬರುವ ಇನ್ನೊಂದು ಗುಂಪಿನ ವರ್ಣತಂತುಗಳು ಉಳಿದರ್ಧಭಾಗದಲ್ಲಿ ವ್ಯವಸ್ಥೆ ಮಾಡಿಕೊಳ್ಳುತ್ತವೆ ಎಂದು ನಾವು ಹೇಳಲಾಗುವುದಿಲ್ಲ ಇದು ಸಾಧ್ಯ ಇದು ಯಾದೃಚ್ಛಿಕವಾದ ವ್ಯವಸ್ಥೆ ಆದ್ದರಿಂದ ಇದೀಗ ನಾನು ಈ ಸ್ಲೈಡ್ನಲ್ಲಿ ಈ ಬದಿಯಲ್ಲಿ ಹಸಿರು ವರ್ಣತಂತುಗಳನ್ನು ಮತ್ತು ಆ ಬದಿಯಲ್ಲಿರುವ ಕೆಂಪು ವರ್ಣತಂತುಗಳನ್ನು ತೋರಿಸಿದ್ದರೂ ಅದು ಅಗತ್ಯವಿಲ್ಲ ಈ ಜೋಡಿಯು ಕೇವಲ ತಿರುವಾಗಿರಬಹುದು ಆದ್ದರಿಂದ ಈ ಜೋಡಿಯು ತಿರುಗಿದರೆ ಈ ಭಾಗವು ತಿರುಗಬಹುದು ಮತ್ತು ಕೆಂಪು ವರ್ಣತಂತು ಈ ತುದಿಯಲ್ಲಿರಬಹುದು ಮತ್ತು ಹಸಿರು ವರ್ಣತಂತು ಇನ್ನೊಂದು ತುದಿಯಲ್ಲಿರಬಹುದು ಇದು ಈಗ ಪ್ರಸ್ತುತವಲ್ಲ ಆದರೆ ಈ ವ್ಯವಸ್ಥೆಯು ಯಾದೃಚ್ಛಿಕವಾದ ಮತ್ತು ಈ ಯಾದೃಚ್ಛಿಕವಾದ ವ್ಯವಸ್ಥೆಗೆ ಧನ್ಯವಾದಗಳು ನೀವು ಸ್ವತಂತ್ರ ವಿಂಗಡಣೆಯನ್ನು ಪಡೆಯುತ್ತೀರಿ ಈಗ ನಾನು ಇದನ್ನು ನಿಮಗೆ ಉದಾಹರಣೆಯೊಂದಿಗೆ ನೀಡುತ್ತೇನೆ ಈಗ ಈ ಸಂದರ್ಭದಲ್ಲಿ ನಾವು ಎರಡು ಜೋಡಿ ವರ್ಣತಂತುಗಳನ್ನು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಪ್ರತಿ ಜೋಡಿಯು ಎರಡು ವರ್ಣತಂತುಗಳನ್ನು ಹೊಂದಿದೆ ಆದ್ದರಿಂದ ಈ ನಾಲ್ಕು ವರ್ಣತಂತುಗಳು ತಮ್ಮನ್ನು ತಾವು ಜೋಡಿಸಿಕೊಳ್ಳುವ 22 ಸಾಧ್ಯತೆಗಳಿವೆ ಈ ವರ್ಣತಂತುಗಳು ಈ ತುದಿಯಲ್ಲಿ ಎರಡು ಕೆಂಪು ವರ್ಣತಂತುಗಳೊಂದಿಗೆ ಈ ತುದಿಯಲ್ಲಿ ಎರಡು ಹಸಿರು ವರ್ಣತಂತುಗಳೊಂದಿಗೆ ಅಥವಾ ಈ ಹಸಿರು ವರ್ಣತಂತು ಇಲ್ಲಿ ಜೋಡಿಸಿಕೊಳ್ಳಲು ಮತ್ತು ಕೆಂಪು ವರ್ಣತಂತು ಇಲ್ಲಿ ಜೋಡಿಸಿಕೊಳ್ಳಲು ನಾಲ್ಕು ವಿಭಿನ್ನ ಮಾರ್ಗಗಳಿವೆ ಇದು ಈ ರೀತಿ ಉಳಿಯಬಹುದು ಅಥವಾ ಈ ಹಸಿರು ವರ್ಣತಂತು ಮೇಲಕ್ಕೆ ಹೋಗಬಹುದು ನಂತರ ಈ ಕೆಂಪು ವರ್ಣತಂತು ಕೆಳಗಿಳಿಯಬುದು ಇದು ಪ್ರಸ್ತುತವಲ್ಲ ವಿಷಯವೇನೆಂದರೆ ಈ ನಾಲ್ಕು ವರ್ಣತಂತುಗಳು ತಮ್ಮನ್ನು ತಾವು ಕ್ರಮಪಲ್ಲಟನೆಗಳಲ್ಲಿ ಜೋಡಿಸಿಕೊಳ್ಳಬಹುದು ಮತ್ತು ಇದನ್ನು ಸ್ವತಂತ್ರ ವಿಂಗಡಣೆ ಎಂದು ಕರೆಯಲಾಗುತ್ತದೆ ಈಗ ನಾವು ಇದನ್ನು ಕೇವಲ ಎರಡು ಜೋಡಿ ವರ್ಣತಂತುಗಳೊಂದಿಗೆ ಮಾತನಾಡುತ್ತಿದ್ದೇವೆ ಎಂದು ಊಹಿಸಿ ನಿಮ್ಮಲ್ಲಿ ಇಪ್ಪತ್ಮೂರು ಜೋಡಿ ವರ್ಣತಂತುಗಳಿದ್ದರೆ ಈ ವರ್ಣತಂತುಗಳು ಸಮಭಾಜಕ ಸಮತಲದಲ್ಲಿ ವ್ಯವಸ್ಥೆಗೊಳಿಸಿಕೊಳ್ಳಲು ನಿಮಗೆ 223 ಸಾಧ್ಯತೆಗಳಿವೆ ಮತ್ತು ಇದು ಸುಮಾರು ಎಂಟು ದಶಲಕ್ಷ ವಿಭಿನ್ನ ಸಂಯೋಜನೆಗಳಿಗೆ ಹತ್ತಿರದಲ್ಲಿದೆ ಈಗ ಅದು ಆಸಕ್ತಿದಾಯಕವಾಗಿದೆ ಮತ್ತು ನಾನು ಸ್ವಲ್ಪ ಸಮಯದ ನಂತರ ಇದಕ್ಕೆ ಹಿಂತಿರುಗುತ್ತೇನೆ ಕ್ರಾಸ್ ಓವರ್ ನಡೆದ ನಂತರ ನೀವು ಏಕರೂಪದ ಜೋಡಿಗಳು ತಮ್ಮನ್ನು ತಾವು ಜೋಡಿಸಿಕೊಳ್ಳಬಲ್ಲ 8x106 ಸಾಧ್ಯತೆಗಳನ್ನು ಹೊಂದಿದ್ದೀರಿ ಅದು ಮೆಟಾಫೇಸ್ ನಲ್ಲಿ ಸಂಭವಿಸುತ್ತದೆ ಅದನ್ನು ಮಾಡಿದ ನಂತರ ಈ ಸ್ವತಂತ್ರ ವಿಂಗಡಣೆ ಮತ್ತು ಈ ಬಹು ಸಂಯೋಜನೆಯು ವ್ಯತ್ಯಾಸಗಳಿಗೆ ಕಾರಣವಾಗುತ್ತದೆ ಆದ್ದರಿಂದ ಬದಲಾವಣೆಗೆ ಕಾರಣವಾಗುವ ಎರಡು ವಿಷಯಗಳಿವೆ ಮೊದಲನೆಯದು ನಾನು ಹೇಳಿದಂತೆ ಕ್ರಾಸ್ ಓವರ್ ಮತ್ತು ಈ ಕ್ರಾಸ್ ಓವರ್ ಮಿಯೋಸಿಸ್ ಒಂದರ ಪ್ರೊಫೇಸ್ ಒಂದನೇ ಹಂತದ ಸಮಯದಲ್ಲಿ ಸಂಭವಿಸುತ್ತದೆ ಮತ್ತು ಎರಡನೆಯದು ಏಕರೂಪದ ವರ್ಣತಂತುಗಳ ಸ್ವತಂತ್ರ ವಿಂಗಡಣೆಯಾಗಿದೆ ಇದು ಸುಮಾರು ಎಂಟು ದಶಲಕ್ಷ ವಿಭಿನ್ನ ಸಾಧ್ಯತೆಗಳಿಗೆ ಕಾರಣವಾಗುತ್ತದೆ ಇದರಲ್ಲಿ ಈ ವರ್ಣತಂತುಗಳು ಸಮಭಾಜಕ ಸಮತಲದಲ್ಲಿ ತಮ್ಮನ್ನು ತಾವು ಜೋಡಿಸಿಕೊಳ್ಳುತ್ತವೆ ಆದ್ದರಿಂದ ಅದು ಮೆಟಾಫೇಸ್ ನಲ್ಲಿ ಸಂಭವಿಸುತ್ತದೆ ಅವುಗಳು ಸಮಭಾಜಕ ಸಮತಲದಲ್ಲಿ ತಮ್ಮನ್ನು ತಾವು ಜೋಡಿಸಿಕೊಂಡ ನಂತರ ಮೈಟೊಸಿಸ್ ನಂತೆಯೇ ಅನಾಫೇಸ್ ನಲ್ಲಿಯೂ ಈ ಏಕರೂಪದ ಜೋಡಿಗಳು ಬೇರೆಬೇರೆಯಾಗಿ ಚಲಿಸಲು ಪ್ರಾರಂಭಿಸುತ್ತವೆ ಈ ವರ್ಣತಂತು ಬದಲಾಗಿದೆ ಎಂದು ಈಗ ನೀವು ಗಮನಿಸಬಹುದು ಕ್ರಾಸಿಂಗ್ ಓವರ್ ಗೆ ಧನ್ಯವಾದಗಳು ಇದು ಆರಂಭದಲ್ಲಿದ್ದ ಸಂಪೂರ್ಣ ಕೆಂಪು ವರ್ಣತಂತುವಲ್ಲ ಅಂತೆಯೇ ಈ ವರ್ಣತಂತುವು ಕ್ರಾಸ್ ಓವರ್ ನ ಕಾರಣ ಕೆಲವು ಮಾಹಿತಿಯನ್ನು ಪಡೆದುಕೊಂಡಿದೆ ಆದ್ದರಿಂದ ಇದು ವ್ಯತ್ಯಾಸಗಳನ್ನು ಪರಿಚಯಿಸುತ್ತಿದೆ ಎಂದು ನೀವು ಕಂಡುಕೊಂಡಿದ್ದೀರಿ ಆದ್ದರಿಂದ ಅನಾಫೇಸ್ ಸಮಯದಲ್ಲಿ ವರ್ಣತಂತುಗಳು ಬೇರೆಡೆಗೆ ಚಲಿಸುತ್ತವೆ ಮತ್ತು ಅವು ಟೆಲೋಫೇಸ್ ಗೆ ಬರುವ ಹೊತ್ತಿಗೆ ಪರಮಾಣು ಹೊದಿಕೆ ಮತ್ತೆ ಕಾಣಿಸಿಕೊಳ್ಳುವುದನ್ನು ನೀವು ನೋಡಲಾರಂಭಿಸುತ್ತೀರಿ ಮತ್ತು ಅನುಜಾತ ನ್ಯೂಕ್ಲಿಯಸ್ ಗಳು ಒಂದು ತುದಿಯಲ್ಲಿ ಒಂದು ಜೋಡಿ ಸೆಂಟ್ರೀಯೋಲ್ ಗಳು ಇನ್ನೊಂದು ತುದಿಯಲ್ಲಿ ಮತ್ತೊಂದು ಜೋಡಿ ಸೆಂಟ್ರೀಯೋಲ್ ಗಳು ರೂಪುಗೊಳ್ಳುತ್ತಿವೆ ಮತ್ತು ಟೆಲೋಫೇಸ್ ಒಂದರ ನಂತರ ಸೀಳು ಉಬ್ಬು ರಚನೆಯ ನಂತರ ಇದನ್ನು ಅನುಸರಿಸಲಾಗುತ್ತದೆ ಇದು ಸೈಟೊಕೈನೆಸಿಸ್ ಮತ್ತು ಎರಡು ಅನುಜಾತ ಕೋಶಗಳಿಗೆ ಕಾರಣವಾಗುತ್ತದೆ ಈಗ ನೀವು ಗಮನಿಸುವ ಅಂಶವೆಂದರೆ ಈ ಅನುಜಾತ ಕೋಶಗಳಲ್ಲಿ ನೀವು ವರ್ಣತಂತುಗಳ ಸ್ವಲ್ಪ ಹೊಸ ಆವೃತ್ತಿಯನ್ನು ಸ್ವೀಕರಿಸಿದ್ದೀರಿ ಆನುವಂಶಿಕ ಬದಲಾವಣೆಯ ಪ್ರಕ್ರಿಯೆಗೆ ಅಥವಾ ಸಿನಾಪ್ಸ್ ಗೆ ಧನ್ಯವಾದಗಳು ಆದ್ದರಿಂದ ಮಿಯೋಸಿಸ್ ಒಂದು ಏಕರೂಪದ ವರ್ಣತಂತುಗಳ ಪ್ರತ್ಯೇಕತೆಯೊಂದಿಗೆ ಕೊನೆಗೊಳ್ಳುತ್ತದೆ ಆದ್ದರಿಂದ ಇದು ಒಂದು ಭಾಗವಾಗಿದೆ ಇದು ಇನ್ನೊಂದು ಭಾಗವಾಗಿದೆ ಆದ್ದರಿಂದ ಇದು ಒಂದು ಏಕರೂಪ ಇದು ಮತ್ತೊಂದು ಏಕರೂಪ ಮತ್ತು ಈ ಪ್ರತಿಯೊಂದು ಏಕರೂಪಗಳು ಅವುಗಳ ಪ್ರಾರಂಭಿಕ ವಸ್ತುಗಳಿಗಿಂತ ಸ್ವಲ್ಪ ಭಿನ್ನವಾಗಿರುತ್ತವೆ ಎಂಬುದನ್ನು ನಿಮ್ಮ ಗಮನದಲ್ಲಿಟ್ಟುಕೊಳ್ಳಿ ಈಗ ಸೈಟೊಕೈನೆಸಿಸ್ ಒಂದರ ನಂತರ ಮಿಯೋಸಿಸ್ ಎರಡಕ್ಕೆ ಹೋಗುವ ಮೊದಲು ಒಂದು ಸಂಕ್ಷಿಪ್ತ ಅವಧಿ ಇದೆ ನಂತರ ಮತ್ತೊಮ್ಮೆ ಅದು ಡಿಎನ್ಎ ಯನ್ನು ಸಡಿಲಗೊಳಿಸುತ್ತದೆ ಅದು ಕ್ರೊಮ್ಯಾಟಿನ್ ತದನಂತರ ಈಗ ತಕ್ಷಣ ಯಾವುದೇ ಹೆಚ್ಚಿನ ಡಿಎನ್ಎ ಪುನರಾವರ್ತನೆ ಇರುವುದಿಲ್ಲ ಜೀವಕೋಶ ಚಕ್ರದ ಎಸ್ ಹಂತದ ಸಮಯದಲ್ಲಿ ಡಿಎನ್ಎ ಪುನರಾವರ್ತನೆ ಏನಾಗಬೇಕೋ ಅದು ಈಗಾಗಲೇ ಸಂಭವಿಸಿದೆ ಅದು ಇನ್ನು ಮುಂದೆ ಸಂಭವಿಸುವುದಿಲ್ಲ ಈಗ ಸೈಟೊಕೈನೆಸಿಸ್ ಒಂದರ ನಂತರ ಕೋಶವು ಮಿಯೋಸಿಸ್ ಎರಡು ಪ್ರಕ್ರಿಯೆಗೆ ಒಳಗಾಗುತ್ತದೆ ಮತ್ತು ನಾನು ಹೇಳಿದಂತೆ ಮಿಯೋಸಿಸ್ ಎರಡು ಪ್ರೊಫೇಸ್ ಮೆಟಾಫೇಸ್ ಅನಾಫೇಸ್ ಮತ್ತು ಟೆಲೋಫೇಸ್ ಅನ್ನು ಹೊಂದಿರುತ್ತದೆ ಆದ್ದರಿಂದ ನೀವು ಗಮನಿಸಬಹುದು ಇಲ್ಲಿ ಏಕರೂಪದ ಜೋಡಿಗಳನ್ನು ಬೇರ್ಪಡಿಸಲಾಗಿದೆ ಈಗ ಇದರಲ್ಲಿ ಮಿಯೋಸಿಸ್ ನಲ್ಲಿ ಈ ಕೋಶವು ಮತ್ತೆ ಪ್ರೊಫೇಸ್ ಪ್ರಕ್ರಿಯೆಗೆ ಒಳಗಾಗುತ್ತದೆ ಅಲ್ಲಿ ಪರಮಾಣು ಹೊದಿಕೆಯು ಕಣ್ಮರೆಯಾಗುತ್ತದೆ ಪ್ರತಿ ವರ್ಣತಂತುವನ್ನು ಇನ್ನೂ ಅದರ ಸೆಂಟ್ರೊಮೀರ್ ಗೆ ಜೋಡಿಸಲಾಗಿದೆ ಇದನ್ನು ಸ್ಪಿಂಡಲ್ ಫೈಬರ್ ಗೆ ಲಗತ್ತಿಸಲಾಗಿದೆ ಮತ್ತು ಇದು ಮೆಟಾಫೇಸ್ ಸಮಯದಲ್ಲಿ ಸಮಭಾಜಕ ಸಮತಲಕ್ಕೆ ಜೋಡಿಸುತ್ತದೆ ಆದ್ದರಿಂದ ಪ್ರೊಫೇಸ್ ನಲ್ಲಿ ವರ್ಣತಂತುವು ಸೆಂಟ್ರೊಮೀರ್ ಮೂಲಕ ಸ್ಪಿಂಡಲ್ ಫೈಬರ್ ಗೆ ಲಗತ್ತಿಸಲು ಪ್ರಾರಂಭಿಸುತ್ತದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಅವುಗಳು ಮೆಟಾಫೇಸ್ ನಲ್ಲಿ ಸಮಭಾಜಕ ಸಮತಲದಲ್ಲಿ ಜೋಡಿಸಿಕೊಳ್ಳುತ್ತವೆ ತದನಂತರ ಅನಾಫೇಸ್ ನಲ್ಲಿ ಮತ್ತು ಈ ವ್ಯಂಗ್ಯಚಿತ್ರದಲ್ಲಿ ತೋರಿಸದ ಟೆಲೋಫೇಸ್ ನಲ್ಲಿ ತದನಂತರ ಸೈಟೊಕೈನೆಸಿಸ್ ನಲ್ಲಿ ಅವುಗಳು ಬೇರ್ಪಡೆಯಾಗಲು ಪ್ರಾರಂಭಿಸುತ್ತವೆ ಇದೊಂದು ನಿರಂತರ ಪ್ರಕ್ರಿಯೆ ಮೆಟಾಫೇಸ್ ನಂತರ ಅನಾಫೇಸ್ ನಡೆಯುತ್ತದೆ ನಂತರ ಎರಡು ಕ್ರೊಮ್ಯಾಟಿಡ್ ಗಳು ಬೇರ್ಪಟ್ಟವು ಎಂದು ನೀವು ಕಂಡುಕೊಳ್ಳುತ್ತೀರಿ ಈ ಕ್ರೊಮ್ಯಾಟಿಡ್ ಅನಾಫೇಸ್ ಟೆಲೋಫೇಸ್ ನಡೆದ ನಂತರ ಏನಾಗಿದೆ ಎಂದರೆ ಈ ಕ್ರೊಮ್ಯಾಟಿಡ್ ಈ ಬದಿಗೆ ಹೋಗಿದೆ ಮತ್ತು ಈ ಕ್ರೊಮ್ಯಾಟಿಡ್ ಇನ್ನೊಂದು ಬದಿಗೆ ಹೋಗಿದೆ ನಂತರ ಟೆಲೋಫೇಸ್ ಸಂಭವಿಸುತ್ತದೆ ಸೈಟೊಕೈನೆಸಿಸ್ ನಡೆಯುತ್ತದೆ ಈಗ ನೀವು ವರ್ಣತಂತುಗಳೊಂದಿಗೆ ಹೊಸ ಅನುಜಾತ ಕೋಶವನ್ನು ಹೊಂದಿದ್ದೀರಿ ವರ್ಣತಂತುಗಳು ವಿಭಿನ್ನವಾಗಿವೆ ಎಂದು ಈಗ ನೀವು ಗಮನಿಸಬಹುದು ಉದಾಹರಣೆಗೆ ಈ ಅನುಜಾತ ಕೋಶವು ಆರಂಭಿಕ ವಸ್ತುಗಳಿಗಿಂತ ವಿಭಿನ್ನ ಆವೃತ್ತಿಯ ವರ್ಣತಂತುವನ್ನು ಸ್ವೀಕರಿಸಿದೆ ಆದ್ದರಿಂದ ಇತರ ಕೋಶದಲ್ಲೂ ಅದೇ ಸಂಭವಿಸುತ್ತದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಈ ಕೋಶವು ಸಹ ಪ್ರೊಫೇಸ್ ಪ್ರಕ್ರಿಯೆಗೆ ಒಳಗಾಗುತ್ತದೆ ಅಲ್ಲಿ ಪರಮಾಣು ಹೊದಿಕೆ ಕಣ್ಮರೆಯಾಗುತ್ತದೆ ಸ್ಪಿಂಡಲ್ ರಚನೆ ನಡೆಯುತ್ತದೆ ಸಹೋದರಿ ಕ್ರೊಮ್ಯಾಟಿಡ್ ಗಳೊಂದಿಗಿನ ವರ್ಣತಂತುಗಳು ಸ್ಪಿಂಡಲ್ ಫೈಬರ್ ಗೆ ಅಂಟಿಕೊಳ್ಳುತ್ತವೆ ಈ ಪ್ರತಿಯೊಂದು ವರ್ಣತಂತುಗಳು ಸಮಭಾಜಕ ಸಮತಲದಲ್ಲಿ ವ್ಯವಸ್ಥೆ ಮಾಡಲು ಪ್ರಯತ್ನಿಸುವ ಸ್ಥಳದಲ್ಲಿ ಮೆಟಾಫೇಸ್ ಸಂಭವಿಸುತ್ತದೆ ನಂತರ ಅನಾಫೇಸ್ ನಡೆಯುತ್ತದೆ ಈ ಪ್ರತಿಯೊಂದು ಕ್ರೊಮ್ಯಾಟಿಡ್ ಗಳು ಬೇರ್ಪಡುತ್ತವೆ ಅವು ಟೆಲೋಫೇಸ್ ನಲ್ಲಿ ಧ್ರುವ ತುದಿಗಳನ್ನು ತಲುಪುತ್ತವೆ ಮತ್ತು ಇದನ್ನು ಸೈಟೊಕೈನೆಸಿಸ್ ಅನುಸರಿಸುತ್ತದೆ ಆದ್ದರಿಂದ ಮಿಯೋಸಿಸ್ ಎರಡರ ನಂತರ ಏನಾಯಿತು ಎಂದರೆ ನೀವು ಅರ್ಧದಷ್ಟು ವರ್ಣತಂತುಗಳೊಂದಿಗೆ ನಾಲ್ಕು ವಿಭಿನ್ನ ಕೋಶಗಳನ್ನು ಪಡೆಯುತ್ತೀರಿ ಮತ್ತು ಮುಖ್ಯವಾಗಿ ಅವುಗಳಲ್ಲಿ ಈ ಯಾವುದೇ ಗ್ಯಾಮೆಟ್ ಗಳು ಪರಸ್ಪರ ನಿಖರವಾದ ಪ್ರತಿಗಳಲ್ಲ ಮತ್ತು ಅದು ಏಕೆ ಹಾಗೆ ಅವು ಪರಸ್ಪರ ನಿಖರವಾದ ನಕಲು ಆಗದಿರಲು ಕಾರಣವೆಂದರೆ ಮಿಯೋಸಿಸ್ ಒಂದರ ಪ್ರೊಫೇಸ್ ಒಂದರಲ್ಲಿ ಸಂಭವಿಸಿದ ಕ್ರಾಸಿಂಗ್ ಓವರ್ ಈ ಕ್ರಾಸಿಂಗ್ ಓವರ್ ಗೆ ಧನ್ಯವಾದಗಳು ಮತ್ತು ನಾವು ನಮ್ಮ ಹೆತ್ತವರಿಗೆ ಹೋಲುವ ಗುಣಲಕ್ಷಣಗಳನ್ನು ಹೊಂದಿದ್ದರೂ ನಾವು ನಮ್ಮ ಹೆತ್ತವರ ನಿಖರವಾದ ಪ್ರತಿ ಅಲ್ಲದಿರಲು ಇದು ಒಂದು ಕಾರಣವಾಗಿದೆ ನಾವು ನಮ್ಮ ಪೋಷಕರಿಂದ ಕೆಲವು ವೈಶಿಷ್ಟ್ಯಗಳನ್ನು ಮತ್ತು ನಮ್ಮ ತಾಯಿಯಿಂದ ಕೆಲವು ವೈಶಿಷ್ಟ್ಯಗಳನ್ನು ಪಡೆಯಬಹುದು ಮತ್ತು ಕ್ರಾಸಿಂಗ್ ಓವರ್ ಪ್ರಕ್ರಿಯೆಯ ಕಾರಣ ನಮ್ಮ ತಾಯಿಯಿಂದ ನಾವು ಪಡೆಯುವ ವೈಶಿಷ್ಟ್ಯಗಳು ಸಹ ನಿಖರವಾದ ಪ್ರತಿ ಅಲ್ಲ ಇವು ಇನ್ನೂ ಸ್ವಲ್ಪ ವ್ಯತ್ಯಾಸವಾಗಿವೆ ಆದ್ದರಿಂದ ಇಂದಿನ ವೀಡಿಯೋದಲ್ಲಿ ನಾವು ಕಲಿತದ್ದೇನೆಂದರೆ ಮಿಯೋಸಿಸ್ ಎಂಬುದು ವರ್ಣತಂತುವನ್ನು ಕಡಿಮೆ ಮಾಡಲು ಅನುಸರಿಸುವ ಒಂದು ಪ್ರಕ್ರಿಯೆ ಇದು ಗ್ಯಾಮೆಟ್ ಗಳ ರಚನೆಗೆ ಕಾರಣವಾಗಿರುವ ಸಂತಾನೋತ್ಪತ್ತಿ ಕೋಶಗಳಲ್ಲಿ ಮಾತ್ರ ಸಂಭವಿಸುತ್ತದೆ ಮತ್ತು ಮಿಯೋಸಿಸ್ ಅನ್ನು ಎರಡು ಹಂತಗಳಾಗಿ ವಿಂಗಡಿಸಲಾಗಿದೆ ಮಿಯೋಸಿಸ್ ಒಂದು ಮತ್ತು ಮಿಯೋಸಿಸ್ ಎರಡು ಮಿಯೋಸಿಸ್ ಒಂದರಲ್ಲಿ ಏಕರೂಪದ ವರ್ಣತಂತುಗಳು ಬೇರ್ಪಡುತ್ತವೆ ಮಿಯೋಸಿಸ್ ಎರಡರಲ್ಲಿ ಸಹೋದರಿ ಕ್ರೊಮ್ಯಾಟಿಡ್ ಗಳು ಬೇರ್ಪಡುತ್ತವೆ ಮಿಯೋಸಿಸ್ ಒಂದರಲ್ಲಿ ಪ್ರೊಫೇಸ್ ಒಂದು ದೀರ್ಘವಾದ ಹಂತ ಮತ್ತು ಇದು ಮೈಟೊಸಿಸ್ ನಿಂದ ಬೇರ್ಪಡಿಸುವ ಅತ್ಯಂತ ನಿರ್ಣಾಯಕ ಹಂತವಾಗಿದೆ ಏಕೆಂದರೆ ಇದು ಏಕರೂಪದ ಜೋಡಿಗಳು ಒಟ್ಟಿಗೆ ಸೇರುವ ಪ್ರೊಫೇಸ್ ಒಂದನೇ ಹಂತದಲ್ಲಿದೆ ಅವು ಕ್ರಾಸಿಂಗ್ ಓವರ್ ಪ್ರಕ್ರಿಯೆಗೆ ಒಳಗಾಗುತ್ತವೆ ಮತ್ತು ಕ್ರಾಸಿಂಗ್ ಓವರ್ ಪ್ರಕ್ರಿಯೆಯ ಕಾರಣ ನೀವು ಹೊಸ ಮಾರ್ಪಾಡುಗಳನ್ನು ಪರಿಚಯಿಸುತ್ತೀರಿ ಮತ್ತು ಇದು ನಮ್ಮಲ್ಲಿ ಯಾರೊಬ್ಬರೂ ನಮ್ಮ ಹೆತ್ತವರ ನಿಖರವಾದ ನಕಲು ಆಗದಿರಲು ಕಾರಣವಾಗಿದೆ ಆದರೂ ನಮ್ಮ ಹೆತ್ತವರಿಗೆ ಹೋಲುವ ಗುಣಲಕ್ಷಣಗಳು ನಮ್ಮಲ್ಲಿವೆ ಗಮನಿಸಬೇಕಾದ ಇನ್ನೊಂದು ಮುಖ್ಯ ವಿಷಯವೆಂದರೆ ಮಿಯೋಸಿಸ್ ಒಂದರಲ್ಲಿ ಮೆಟಾಫೇಸ್ ಪ್ರಕ್ರಿಯೆಯಲ್ಲಿ ಈ ಏಕರೂಪದ ವರ್ಣತಂತುಗಳು ತಮ್ಮನ್ನು ತಾವು ಜೋಡಿಸಿಕೊಳ್ಳುವ ವಿವಿಧ 223 ಸಾಧ್ಯತೆಗಳಿವೆ ಅದು ಸ್ವತಂತ್ರ ವಿಂಗಡಣೆಯ ಒಂದು ದೊಡ್ಡ ಸಂಯೋಜನೆಯಾಗಿದೆ ಇದು ನಿರ್ದಿಷ್ಟ ಹೆತ್ತವರ ಇಬ್ಬರು ಒಡಹುಟ್ಟಿದವರು ಪರಸ್ಪರ ನಿಖರವಾದ ಪ್ರತಿಯಲ್ಲವೇಕೆ ಎಂದು ನಿಮಗೆ ತಿಳಿಸುತ್ತದೆ ಆದ್ದರಿಂದ ಕೋಶ ವಿಭಜನೆಯ ಪ್ರಕ್ರಿಯೆಯಲ್ಲಿ ಮಿಯೋಸಿಸ್ ಬಹಳ ಮುಖ್ಯವಾಗಿದೆ ಏಕೆಂದರೆ ಇದು ವ್ಯತ್ಯಾಸಕ್ಕೆ ಕಾರಣವಾಗಿರುವ ಮಿಯೋಸಿಸ್ ಆಗಿದೆ ಮತ್ತು ವರ್ಣತಂತು ಸಂಖ್ಯೆಯನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ನಿರ್ವಹಿಸುತ್ತದೆ ಏಕೆಂದರೆ ಇದು ವರ್ಣತಂತು ಸಂಖ್ಯೆಗಳನ್ನು ಮೊದಲು ಗ್ಯಾಮೆಟ್ ಗಳಾಗಿ ಕಡಿಮೆ ಮಾಡಲು ಕಾರಣವಾದ ಮಿಯೋಸಿಸ್ ಆಗಿದೆ ತದನಂತರ ಲೈಂಗಿಕ ಸಂತಾನೋತ್ಪತ್ತಿಯು ಈ ವರ್ಣತಂತು ಸಂಖ್ಯೆಗಳನ್ನು ನಿರ್ದಿಷ್ಟ ಪ್ರಭೇದಗಳಲ್ಲಿ ಸ್ಥಿರ ಸಂಖ್ಯೆಗೆ ತರುತ್ತದೆ ಈ ವೀಡಿಯೋ ಸಹಾಯಕವಾಗಿದೆ ಎಂದು ನಾನು ಭಾವಿಸುತ್ತೇನೆ ಯೂಟ್ಯೂಬ್ ನಲ್ಲಿನ ಕೆಲವು ಆಸಕ್ತಿದಾಯಕ ವೀಡಿಯೋಗಳನ್ನು ನೋಡಲು ನಾನು ನಿಮಗೆ ಶಿಫಾರಸು ಮಾಡುತ್ತೇವೆ ಅವುಗಳಲ್ಲಿ ಕೆಲವು ಉತ್ತಮ ಅನಿಮೇಷನ್ ಗಳನ್ನು ಹೊಂದಿವೆ ಮಿಯೋಸಿಸ್ ಪ್ರಕ್ರಿಯೆಯನ್ನು ಸುಂದರವಾಗಿ ವಿವರಿಸುವ ಆ ವೀಡಿಯೋಗಳನ್ನು ನೀವು ನೋಡಬೇಕೆಂದು ನಾನು ಬಯಸುತ್ತೇನೆ ಧನ್ಯವಾದಗಳು ನಂತರ ನಿಮ್ಮನ್ನು ನೋಡುತ್ತೇನೆ